ನಾವು ಮಾತನಾಡುವ ಮುಂದಿನ ಮಾಡ್ಯೂಲ್ ಸೀಮಿತ ಎಲಿಮೆಂಟ್ ವಿಧಾನ ಇದು ಅನೇಕ ಎಂಜಿನಿಯರಿಂಗ್ ಶಾಖೆಗಳಲ್ಲಿ ಪ್ರಮಾಣಿತ ವಿಧಾನವಾಗಿದೆ ಆದ್ದರಿಂದ ಈ ಕ್ಷೇತ್ರದ ಇತಿಹಾಸದ ಬಗ್ಗೆ ನಾವು ಮಾತನಾಡುತ್ತೇವೆ ಅದು ಅವಲೋಕನಕ್ಕೆ ಬರುತ್ತದೆ ಆದ್ದರಿಂದ ನೀವು ಕಂಡುಕೊಳ್ಳುವ ಎಲ್ಲೆಡೆ ಸೀಮಿತ ಅಂಶ ವಿಧಾನದ ಕಿರು ರೂಪ FEM ಮತ್ತು ಇದು ತುಲನಾತ್ಮಕವಾಗಿ ಇತ್ತೀಚಿನ ವಿಧಾನವಾಗಿದೆ ಅಂದರೆ ನೂರಾರು ವರ್ಷಗಳಷ್ಟು ಹಳೆಯದಾದ ಭಾಗಶಃ ಭೇದಾತ್ಮಕ ಡಿಫರನ್ಶಿಯಲ್ ಸಮೀಕರಣವಲ್ಲ ಭಾಗಶಃ ಭೇದಾತ್ಮಕ ಸಮೀಕರಣಗಳನ್ನು ಪರಿಹರಿಸಲು 40 ರ ದಶಕದಲ್ಲಿ ಮತ್ತೆ ಅದರ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿದ ವ್ಯಕ್ತಿ ಪ್ರಸಿದ್ಧ ಗಣಿತಜ್ಞ ಕೊರಂಟ್ ಮತ್ತು ಎಂಜಿನಿಯರಿಂಗ್ ಸಮುದಾಯವು 60 ರ ದಶಕದಿಂದ ಮಾತ್ರ ಅದನ್ನು ಗಮನಿಸಲು ಪ್ರಾರಂಭಿಸಿತು ಆದ್ದರಿಂದ ನಾನು ಅರ್ಥೈಸುತ್ತೇನೆ ಇದು ತುಲನಾತ್ಮಕವಾಗಿ ಹೊಸದು ಮತ್ತು ಅಂತಿಮವಾಗಿ ಅದು ಏನು ನನ್ನ ಪ್ರಕಾರ ಇದು ಮ್ಯಾಕ್ಸ್ವೆಲ್ನ ಸಮೀಕರಣಗಳನ್ನು ನಿಗದಿತ ಗಡಿ ಪರಿಸ್ಥಿತಿಗಳೊಂದಿಗೆ ಪರಿಹರಿಸುವ ಒಂದು ವಿಧಾನವಾಗಿದೆ ಇದು ಹಿಂದಿನ ಮಾದರಿಯು ಅವಿಭಾಜ್ಯ ಸಮೀಕರಣಗಳ ಬಗ್ಗೆಯೂ ಸಹ ಒಂದೇ ಆಗಿತ್ತು ಆದ್ದರಿಂದ ಸ್ವಾಭಾವಿಕವಾಗಿ ನಾವು ಈಗಾಗಲೇ ಕಲಿತದ್ದನ್ನು ಹೋಲಿಸಿದರೆ ವ್ಯತ್ಯಾಸಗಳು ಏನೆಂದು ಕಂಡುಹಿಡಿಯಲು ನಾವು ಬಯಸುತ್ತೇವೆ ಆದ್ದರಿಂದ ನಾವು ನೋಡಿದ ಅವಿಭಾಜ್ಯ ಸಮೀಕರಣಗಳಲ್ಲಿ ಗಣಿತಶಾಸ್ತ್ರವನ್ನು ಎದುರಿಸಲು ಬಹಳ ಕಷ್ಟಕರವಾದ ವಿಷಯವೆಂದರೆ ಗ್ರೀನ್ನ ಕಾರ್ಯ ಏಕೆಂದರೆ ಅದು ಏಕತ್ವ ಮತ್ತು ಆ ಬೇಕಾದ ವಿಷಯಗಳನ್ನು ಹೊಂದಿದೆ ಆದ್ದರಿಂದ FEM ನಲ್ಲಿ ಗ್ರೀನ್ನ ಕಾರ್ಯಗಳ ಬಗ್ಗೆ ಒಳ್ಳೆಯ ಸುದ್ದಿ ಇಲ್ಲ FEM ಗಾಗಿ ಗ್ರೀನ್ನ ಕಾರ್ಯಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿಲ್ಲ ಗ್ರೀನ್ನ ಕಾರ್ಯವಿಲ್ಲದೆ FEM ಅನ್ನು ರೂಪಿಸಲಾಗಿದೆ ವಾಸ್ತವವಾಗಿ ಇದು ಅವಿಭಾಜ್ಯ ಸಮೀಕರಣವಲ್ಲ ಆದ್ದರಿಂದ ಪ್ರಾರಂಭದ ಹಂತವು ವಿಭಿನ್ನವಾಗಿರುತ್ತದೆ ಮ್ಯಾಕ್ಸ್ವೆಲ್ನ ಸಮೀಕರಣದಿಂದ ನೀವು ಎಲ್ಲಾ ರೀತಿಯಲ್ಲಿ ಒಂದು ಸಮಗ್ರ ಸಮೀಕರಣಕ್ಕೆ ಪರಿವರ್ತಿಸುವುದಿಲ್ಲ ಮತ್ತು ನಂತರ ನೀವು ಭೇದಾತ್ಮಕ ರೂಪದಲ್ಲಿಯೇ ನಿಲ್ಲಿಸಿ ನಂತರ ಪರಿಹರಿಸಿ ಮತ್ತು ಅದರ ಬಗ್ಗೆ ನಾವು ವಿವರವಾಗಿ ಚರ್ಚಿಸುತ್ತೇವೆ ಆದ್ದರಿಂದ ಇದು ಒಂದು ದೊಡ್ಡ ಪ್ರಯೋಜನವಾಗಿದೆ ಏಕೆಂದರೆ ಗ್ರೀನ್ ಕಾರ್ಯಗಳು ವಾಸ್ತವವಾಗಿ ವೈವಿಧ್ಯಮಯ ವಸ್ತುಗಳ ಲೆಕ್ಕಾಚಾರ ಮಾಡುವುದು ತುಂಬಾ ಕಷ್ಟ ನಂತರ ಜ್ಯಾಮಿತಿ ಇದು FEM ನ ಪ್ರಮುಖ ಪ್ಲಸ್ ಪಾಯಿಂಟ್ಗಳಲ್ಲಿ ಒಂದಾಗಿದೆ ಇದು ಅನೇಕ ಸಂಕೀರ್ಣ ಆಕಾರದ ವಸ್ತುಗಳನ್ನು ಎದುರಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಆದ್ದರಿಂದ ಈ ವಿಮಾನವನ್ನು ಇಲ್ಲಿ ತೋರಿಸಲಾಗಿದೆ ಆದ್ದರಿಂದ ಇವುಗಳು ನಿಮಗೆ ಏನಾದರೂ ವಿಮಾನದ ರಾಡಾರ್ ಅಡ್ಡ ವಿಭಾಗವನ್ನು ಕಂಡುಹಿಡಿಯಲು ಬಯಸಿದರೆ ನಿಮಗೆ ತಿಳಿದಿರುವ ನಿಜವಾದ ಸಿಮ್ಯುಲೇಶನ್ಗಳಾಗಿವೆ ಈ ರೀತಿಯಾಗಿ ನೀವು ಡೊಮೇನ್ ಅನ್ನು ಒಡೆಯುತ್ತೀರಿ ಆದ್ದರಿಂದ ಇಲ್ಲಿ ಅವರು ಈ ತ್ರಿಕೋನಗಳನ್ನು ಮೇಲ್ಮೈಯಲ್ಲಿ ಮಾಡಿದ್ದಾರೆ ಮತ್ತು ಇವು ಸರಿ ವಸ್ತುವಿಗೆ ಅನುಗುಣವಾಗಿರುತ್ತವೆ ಆದ್ದರಿಂದ ವಸ್ತುವಿನ ಆಕಾರವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ನಿಮಗೆ ಬೇಕಾದ ಯಾವುದೇ ಸಂಕೀರ್ಣ ವಸ್ತುವನ್ನು ಮೆಶ್ ಮಾಡಲು ಮತ್ತು ಕೆಲಸ ಮಾಡಲು ಪ್ರಮಾಣಿತ CAD ಸಾಫ್ಟ್ವೇರ್ ಅನ್ನು ಬಳಸಲು ಇದು ನಿಮ್ಮನ್ನು ಅನುಮತಿಸುತ್ತದೆ ಆದ್ದರಿಂದ ಇದು ನಿಮಗೆ ಬಹಳಷ್ಟು ನಿಜ ಜೀವನದ ಕ್ರಿಯಾತ್ಮಕತೆಯನ್ನು ನೀಡುತ್ತದೆ ಅವಿಭಾಜ್ಯ ಸಮೀಕರಣದ ವಿಧಾನಗಳಿಗೆ ಹೋಲಿಸಿದರೆ ನಾವು ಕಂಪ್ಯೂಟೇಶನಲ್ ವೆಚ್ಚದ ಜೊತೆಗೆ ಹೋಗುವಾಗ ನಾನು ಮಾಡುವ ವಿವರಗಳನ್ನು ನಾವು ನೋಡುತ್ತೇವೆ ಆದ್ದರಿಂದ ಸಮಗ್ರ ಸಮೀಕರಣ ವಿಧಾನಗಳು ನಿಮಗೆ n × n ಸಮೀಕರಣಗಳ ವ್ಯವಸ್ಥೆಯನ್ನು ಪಡೆದುಕೊಂಡಿವೆ ಎಂದು ಹೇಳುತ್ತದೆ ಅವಿಭಾಜ್ಯ ಸಮೀಕರಣ ವಿಧಾನಗಳನ್ನು ಪರಿಹರಿಸುವ ಸಂಕೀರ್ಣತೆ ಏನು ನಿಮ್ಮಲ್ಲಿರುವವರು ರೇಖೀಯ ಬೀಜಗಣಿತ n × n ಸಮೀಕರಣಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವುಗಳನ್ನು ಪರಿಹರಿಸುವ ಸಂಕೀರ್ಣತೆ ಏನು n3 ಸರಿ ಆದ್ದರಿಂದ ಅವಿಭಾಜ್ಯ ಸಮೀಕರಣವು O ಸರಿ FEM ನಲ್ಲಿ ಇದು ಬಹುತೇಕ O ಆಗಿ ಬದಲಾಗುತ್ತದೆ ಹಾಗಾದರೆ ಈ ಮಹಾನ್ ಸಾಧನೆಯನ್ನು ಹೇಗೆ ಸಾಧಿಸಲಾಗುತ್ತದೆ ರೇಖೀಯ ನೀವು ಸಮೀಕರಣದ ರೇಖೀಯ ವ್ಯವಸ್ಥೆಯನ್ನು ಪಡೆಯುತ್ತೀರಿ ಮತ್ತು ನೀವು ಅದನ್ನು O ಸಮಯದಲ್ಲಿ ಪರಿಹರಿಸಬಹುದು ಆದ್ದರಿಂದ ಟ್ರಿಕ್ ಯಾವುದು A ಮ್ಯಾಟ್ರಿಕ್ಸ್ ಅಥವಾ ಸಿಸ್ಟಮ್ ಮ್ಯಾಟ್ರಿಕ್ಸ್ನ ಒಂದು ವಿಶೇಷತೆಯಿದೆ ಮತ್ತು ಅದು ಮುಂದಿನ ಹಂತವೆಂದರೆ ನೀವು ಪಡೆಯುವ ಸಮೀಕರಣದ ವ್ಯವಸ್ಥೆಯು ವಿರಳವಾಗಿ ಸ್ಪರ್ಸ್ ಸರಿ ಆದ್ದರಿಂದ ಈ ವಿಮಾನದ ರಾಡಾರ್ ಅಡ್ಡ ವಿಭಾಗವನ್ನು ನಾನು ಲೆಕ್ಕಾಚಾರ ಮಾಡಲು ಬಯಸಿದಾಗ ಪ್ರತಿಯೊಂದಕ್ಕೂ ನೀವು ಒಂದು ಬಿಂದುವನ್ನು ಪಡೆಯುತ್ತೀರಾ ಎಂಬುದು ಪ್ರಶ್ನೆ ವಿದ್ಯಾರ್ಥಿ ಹೌದು ಪ್ರತಿಯೊಂದಕ್ಕೂ ಮೌಲ್ಯ ಇಲ್ಲಿ ಪ್ರತಿ ತ್ರಿಕೋನಕ್ಕೆ ಒಂದು ಮೌಲ್ಯ ಇಲ್ಲ ಆದ್ದರಿಂದ ರಾಡಾರ್ ಅಡ್ಡ ವಿಭಾಗವು ದೂರದ ವೀಕ್ಷಕರಿಗೆ ವ್ಯಾಖ್ಯಾನಿಸಲಾದ ಸಂಗತಿಯಾಗಿದೆ ಇಲ್ಲಿರುವ ಪ್ರತಿ ಸಣ್ಣ ಪುಟ್ಟ ತ್ರಿಕೋನದ ಮೇಲೆ ಅವಿಭಾಜ್ಯವಾಗಿದೆ ಆದ್ದರಿಂದ ಪ್ರತಿ ಸಣ್ಣ ಪುಟ್ಟ ತ್ರಿಕೋನವು ನೀವು ಪರಿಹರಿಸುತ್ತಿರುವ ಅಪರಿಚಿತ ಮತ್ತು ಅದು ಸಮೀಕರಣಗಳ ವ್ಯವಸ್ಥೆಯನ್ನು ರೂಪಿಸುತ್ತದೆ ನೀವು ಅಂತಿಮವಾಗಿ ಅದನ್ನು ಪಡೆದ ನಂತರ ಈ ವ್ಯಕ್ತಿ ಮೊದಲ ಮೌಲ್ಯವನ್ನು ಹೀರಿಕೊಳ್ಳುತ್ತಾನೆ ಆದ್ದರಿಂದ ಈ ವಿರಳವಾದ ಸಮೀಕರಣಗಳು ಈ ಆದೇಶವನ್ನು ಪಡೆಯಲು ನಿಮಗೆ ಅನುವು ಮಾಡಿಕೊಡುತ್ತದೆ ಮತ್ತು ಇದು ನಿಮಗೆ ನಿಜ ಜೀವನವನ್ನು ಬಹಳ ಸಂಕೀರ್ಣವಾದ ವಿಮಾನ ಅಥವಾ ಹಡಗು ಅಥವಾ ಯಾವುದನ್ನಾದರೂ ಅನುಕರಿಸಲು ಮತ್ತು ಪರಿಹರಿಸಲು ಬಯಸಿದರೆ ಅವಿಭಾಜ್ಯ ಸಮೀಕರಣದ ವಿಧಾನಗಳು ಅವು ಕೆಲಸ ಮಾಡಲು ಅಸಾಧ್ಯ ಏಕೆಂದರೆ ಅವುಗಳು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತವೆ O ಮತ್ತು O ಆದ್ದರಿಂದ ಈ O ನಿಮ್ಮ ಪಠ್ಯ ಪುಸ್ತಕ LU ವಿಭಜನೆ ಅಥವಾ ಯಾವುದನ್ನಾದರೂ ನಿಮಗೆ ತಿಳಿದಿರುವುದರಿಂದ ನಾನು ಗಮನಸೆಳೆಯಬೇಕು ಇದಕ್ಕಾಗಿ ಕಲೆಯ ಸ್ಥಿತಿ ಸ್ಥೂಲವಾಗಿ 2 4 ರಷ್ಟಿದೆ ಸಂಶೋಧನಾ ಹಂತದ ವಿಷಯ ಹೌದು ಆದ್ದರಿಂದ ನನ್ನ ಪ್ರಕಾರ O ಪಠ್ಯಪುಸ್ತಕದ ವಿಷಯವಾಗಿದೆ ಆದರೆ ನೀವು ಉತ್ತಮವಾಗಿ ಮಾಡಬಹುದು ಆದರೆ O ನಂತೆ ಉತ್ತಮವಾಗಿಲ್ಲ ಅವಿಭಾಜ್ಯ ಸಮೀಕರಣಗಳ ಸಂದರ್ಭದಲ್ಲಿ ಸಮೀಕರಣಗಳ ವ್ಯವಸ್ಥೆಯ ಸಂಗ್ರಹವು n×n ವ್ಯವಸ್ಥೆಯನ್ನು ಸಂಗ್ರಹಿಸುತ್ತಿದ್ದರೆ ನಿಮಗೆ ಎಷ್ಟು ಮೆಮೊರಿ ಬೇಕು ಆದ್ದರಿಂದ ಅವಿಭಾಜ್ಯ ಸಮೀಕರಣಗಳಲ್ಲಿನ ಸಂಗ್ರಹವು O ಆಗಿದ್ದರೆ FEM ನಲ್ಲಿ ನಾನು ವಿರಳವಾದ ಮ್ಯಾಟ್ರಿಕ್ಸ್ n ಸಮೀಕರಣಗಳನ್ನು ಹೊಂದಿದ್ದೇನೆ ಏಕೆಂದರೆ ಪ್ರತಿ ಸಮೀಕರಣವು ವಿರಳವಾಗಿದೆ ಎಂದರೆ ಕೆಲವೇ ನಮೂದುಗಳು ಶೂನ್ಯವಲ್ಲ ಆದ್ದರಿಂದ ನಮೂದುಗಳ ಸಂಖ್ಯೆ FEM ಮತ್ತೆ O ಆಗಿದೆ ಆದ್ದರಿಂದ ಸಂಗ್ರಹಣೆ ಮತ್ತು ಗಣನೆಯ ವಿಷಯದಲ್ಲಿ FEM ದೊಡ್ಡ ವಿಜೇತ ಆದ್ದರಿಂದ ನಾನು ಇದನ್ನು ಸ್ವಾಭಾವಿಕವಾಗಿ ನೋಡುತ್ತಿದ್ದೇನೆ ಎಂದರೆ ಎಲ್ಲವೂ ಹಾಗಿದ್ದರೆ FEM ಬಗ್ಗೆ ದೊಡ್ಡದಾಗಿದೆ ಈ ಅವಿಭಾಜ್ಯ ಸಮೀಕರಣದ ವಿಧಾನವನ್ನು ಅಧ್ಯಯನ ಮಾಡಲು ನಾವು ಯಾಕೆ ತೊಂದರೆ ನೀಡಿದ್ದೇವೆ ಆದ್ದರಿಂದ ಉತ್ತರವೆಂದರೆ ನೀವು ಸಮಗ್ರ ಸಮೀಕರಣದ ವಿಧಾನಗಳೊಂದಿಗೆ ಪಡೆಯುವ ನಿಖರತೆ ಹೆಚ್ಚು ಉತ್ತಮವಾಗಿದೆ ಆದ್ದರಿಂದ ನೀವು ಅದೇ ಮಟ್ಟದ ನಿಖರತೆಯನ್ನು ಪಡೆಯಲು ಅವಿಭಾಜ್ಯ ಸಮೀಕರಣ ವಿಧಾನಕ್ಕಿಂತ FEM ನಲ್ಲಿ ಸೂಕ್ಷ್ಮತೆಯನ್ನು ಪ್ರತ್ಯೇಕಿಸುವ ಅಗತ್ಯವಿದೆ ಮತ್ತು ನಾವು ಅದರೊಂದಿಗೆ ಹೋಗುವಾಗ ಅದಕ್ಕಾಗಿ ಒಂದು ಉತ್ತಮ ಪರಿಕಲ್ಪನಾ ಕಾರಣವನ್ನು ನೋಡುತ್ತೇವೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ವಿರಳವಾದ ಸಮೀಕರಣಕ್ಕಾಗಿ ನೀವು ಪಡೆಯುವ ಬೆಲೆ ಅಲ್ಲಿ ಉಚಿತವಾಗಿ ಸಿಗುವುದಲ್ಲ ಮತ್ತು ಅದಕ್ಕಾಗಿಯೇ ನೀವು ಕಳೆದುಕೊಳ್ಳುತ್ತೀರಿ ಆದ್ದರಿಂದ ನಿಮ್ಮ ಬಹಳಷ್ಟು ವಾಣಿಜ್ಯ ತಂತ್ರಾಂಶಗಳು ಹೆಚ್ಚು ಜನಪ್ರಿಯ ವಾಣಿಜ್ಯ ಸಾಫ್ಟ್ವೇರ್ ಉದಾಹರಣೆಗೆ ANSYS ಅಥವಾ HFSS ಎಂದು ಕರೆಯಲ್ಪಡುವ ಇದನ್ನು ಸೀಮಿತ ಅಂಶ ಫಾನಾಟ್ ಎಲಿಮೆಂಟ್ ವಿಧಾನವನ್ನು ಆಧರಿಸಿದೆ ಈಗ ಅವುಗಳು ಇನ್ನೂ ಕೆಲವು ಮಾಡ್ಯೂಲ್ಗಳನ್ನು ಹೊಂದಿದ್ದು ಇಲ್ಲಿ ಮತ್ತು ಅಲ್ಲಿ ಅವಿಭಾಜ್ಯ ಸಮೀಕರಣಗಳನ್ನು ಮಾಡಲು ನಿಮಗೆ ಅನುವು ಮಾಡಿಕೊಡುತ್ತದೆ ಆದರೆ ನೀವು ನಿಜವಾಗಿಯೂ ದೊಡ್ಡ ವಿದ್ಯುತ್ ವಸ್ತುಗಳೊಂದಿಗೆ ಕೆಲಸ ಮಾಡುವ ವಿಧಾನ FEM ಏಕೆಂದರೆ ಮೆಮೊರಿ ಮತ್ತು ವೇಗವು ಸಮಂಜಸವಾಗಿದೆ